ಸ್ಥಾಯೀ ವಿದ್ಯುತ್ತಿನ ಸಂಭಾವ್ಯತೆ ವಿದ್ಯುತ್ ಕ್ಷೇತ್ರದಲ್ಲಿನ ಹಿಂದಿನ ಉಪನ್ಯಾಸದಲ್ಲಿ ಯಾವುದೇ ಪಾಯಿಂಟ್ ನಲ್ಲಿ ವಿದ್ಯುತ್ ಕ್ಷೇತ್ರದ ಡೈವರ್ಜೆನ್ಸ್ ಆ ಪಾಯಿಂಟ್ನಲ್ಲಿರುವ ಚಾರ್ಜ್ ಸಾಂದ್ರತೆಗೆ ಸಂಬಂಧಿಸಿದೆ ಮತ್ತು E ಯ ಕರ್ಲ್ ಯಾವಾಗಲೂ 0 ಆಗಿರುತ್ತದೆ ಎಂಬ ಸಮೀಕರಣಗಳನ್ನು ಪೂರೈಸಿದೆ ಎಂದು ನಾವು ನೋಡಿದ್ದೇವೆ ಮತ್ತು ನಮಗೆ ಈ ಡಿಫ್ರೆನ್ಸಿಯಲ್ ಸಮೀಕರಣಗಳು ಬೇಕಾಗಬಹುದು ಏಕೆಂದರೆ ಫ್ರೀ ಸ್ಪೇಸ್ ಅಲ್ಲಿ ವಿದ್ಯುತ್ ಕ್ಷೇತ್ರದ ಸೂತ್ರವು ಅಸ್ತಿತ್ವದಲ್ಲಿದ್ದರೂ ವಿದ್ಯುತ್ ಕ್ಷೇತ್ರವು ಇತರ ಮಾಧ್ಯಮಗಳಲ್ಲಿರುವ ಸನ್ನಿವೇಶಗಳಿರಬಹುದು ನಾವು ಈಗಾಗಲೇ ಬರೆದಿದ್ದೇವೆ q4π0 1 ಓವರ್ r3 r ಅಥವಾ ಚಾರ್ಜ್ ವಿತರಣೆಗೆ E ಅನ್ನು 14π0 ಇಂಟಿಗ್ರೇಷನ್ ρ ಓವರ್r r3ಗುಣಿಸು r r dV ಆದರೆ ಇದು ಫ್ರೀ ಸ್ಪೇಸ್ ಅಲ್ಲಿ ಮಾತ್ರ ಸಮಂಜಸ Err0 and Er0 ಇದೇ ರೀತಿಯಾಗಿರಬೇಕಾಗಿಲ್ಲ ಉದಾಹರಣೆಗೆ ನಾನು ಚಾರ್ಜ್ ತೆಗೆದುಕೊಂಡರೆ ಗ್ರೌಂಡೆಡ್ ಗೋಳದೊಳಗೆ ಎಂದುಕೊಳ್ಳಿ ನಂತರ ಈ ಚಾರ್ಜ್ ಇದನ್ನು ಲೋಹೀಯ ಗ್ರೌಂಡೆಡ್ ಗೋಳದಿಂದ ರಕ್ಷಿಸಲಾಗಿರುವುದರಿಂದ ಇದು ಹಿಂದಿನ ಸೂತ್ರದಿಂದ ನೀಡಲ್ಪಟ್ಟ ಕ್ಷೇತ್ರವನ್ನು ನೀಡಬೇಕಾಗಿಲ್ಲ ಆದ್ದರಿಂದ ಒಬ್ಬರು ಮಾಡಬೇಕಾಗಿರುವುದು ಆ ಡಿಫ್ರೆನ್ಸಿಯಲ್ ಸಮೀಕರಣಗಳನ್ನು ಗಡಿ ಸ್ಥಿತಿ ಸೂಕ್ತವಾದ ಗಡಿ ಸ್ಥಿತಿಯೊಂದಿಗೆ ಪರಿಹರಿಸುವುದು ನಾವು ಅದರ ಬಗ್ಗೆ ಸ್ವಲ್ಪ ಸಮಯದ ನಂತರ ಮಾತನಾಡುತ್ತೇವೆ ಸದ್ಯಕ್ಕೆ ಕರ್ಲ್ ಸಮೀಕರಣದ ಅರ್ಥವನ್ನು ತಿಳಿದುಕೊಳ್ಳೋಣ ಅದರ ಅರ್ಥವೇನು ಇದು ಸ್ವಯಂಚಾಲಿತವಾಗಿ ಸಮೀಕರಣವನ್ನು ಅರ್ಥಮಾಡಿಕೊಳ್ಳಲು ನಮ್ಮನ್ನು ಮಾರ್ಗದರ್ಶಿಶಿಸುತ್ತದೆ ಇದು ಸ್ಥಾಯೀವಿದ್ಯುತ್ತಿನ ಸಂಭಾವ್ಯತೆಯನ್ನು ವ್ಯಾಖ್ಯಾನಿಸಲು ನಮ್ಮನ್ನು ಕರೆದೊಯ್ಯುತ್ತದೆ ಇದು ವಿದ್ಯುತ್ ಕ್ಷೇತ್ರಕ್ಕೆ ಹೋಲಿಸಿದರೆ ವ್ಯವಹರಿಸಲು ಸುಲಭವಾಗಿದೆ ಏಕೆಂದರೆ ವಿದ್ಯುತ್ ಕ್ಷೇತ್ರಕ್ಕೆ ನಾವು ಎರಡು ಡಿಫ್ರೆನ್ಸಿಯಲ್ ಸಮೀಕರಣಗಳನ್ನು ಹೊಂದಿದ್ದೇವೆ ನಾವು ಅದರ ಸುರುಳಿಯಾನೆ ಕರ್ಲ್ಗಾಗಿ ಮತ್ತು ಅದರ ಡೈವರ್ಜೆನ್ಸ್ ಗಾಗಿ ಸಮೀಕರಣಗಳನ್ನು ಹೊಂದಿದ್ದೇವೆ ಮತ್ತು ಸ್ಥಾಯೀವಿದ್ಯುತ್ತಿನ ಸಂಭಾವ್ಯತೆಯು ಕೇವಲ ಒಂದು ಸಮೀಕರಣವನ್ನು ಹೊಂದಿರುವ ಸ್ಥಳವನ್ನು ನಾವು ನೋಡುತ್ತೇವೆ ಏಕೆಂದರೆ ಇದು ಸ್ಕೇಲಾರ್ ಪ್ರಮಾಣವಾಗಿರುತ್ತದೆ ಆದ್ದರಿಂದ ನಾವು ಒಂದು ಪ್ರಮಾಣದ ಕರ್ಲ್ 0 ಗೆ ಸಮನಾಗಿರುವಾಗ ನೋಡೋಣ ಸ್ಟೋಕ್ಸ್ ಪ್ರಮೇಯದಿಂದ ನಾವು ಮುಚ್ಚಿದ ಹಾದಿಯಲ್ಲಿ E ಯ ಲೈನ್ ಇಂಟೆಗ್ರಲ್ ಅನ್ನು ಹೊಂದಿದ್ದೇವೆ ಅದು E ಯ ಕರ್ಲ್ ನ ಏರಿಯಾ ಇಂಟೆಗ್ರಲ್ ಗೆ ಸಮನಾಗಿರುತ್ತದೆ ನಾವು ಇದನ್ನು ಹಿಂದಿನ ಸಲ ಮಾಡಿದ್ದೇವೆ ಮತ್ತು 0 ಗೆ ಸಮನಾಗಿರುತ್ತದೆ ಏಕೆಂದರೆ ಇದು 0 ಆದ್ದರಿಂದ ನಾನು 1 ಮತ್ತು 2 ಎಂಬ ಎರಡು ಪಾಯಿಂಟ್ ಗಳನ್ನು ತೆಗೆದುಕೊಂಡರೆ ಮತ್ತು ಇದರ ಉದ್ದಕ್ಕೂ ಒಂದು ಮಾರ್ಗವನ್ನು ಆರಿಸಿಕೊಳ್ಳೋಣ ಈ ಮಾರ್ಗವನ್ನು 1 ಎಂದು ಕರೆಯಿರಿ ಇದರೊಂದಿಗೆ ಎರಡನೇ ಮಾರ್ಗ ಈ ಮಾರ್ಗವನ್ನು 2 ಎಂದು ಕರೆಯಿರಿ ನಂತರ ಇಂಟೆಗ್ರಲ್ 1 ರಿಂದ 2 ನಾವು ಮಾರ್ಗ1 ರ ಉದ್ದಕ್ಕೂ E ಡಾಟ್ dl ಹೇಳೋಣ ಅದು ಮಾರ್ಗ 2 ರ ಉದ್ದಕ್ಕೂ ಇಂಟೆಗ್ರಲ್1 ರಿಂದ 2 E ಡಾಟ್ dl ಗೆ ಸಮಾನವಾಗಿರುತ್ತದೆ E ಯ ಸುರುಳಿ 0 ಆಗಿದ್ದರೆ ಇಲ್ಲಿಂದ ನಾನು 1 ರಿಂದ 2 ರವರೆಗೆ ಮಾರ್ಗ1 E ಡಾಟ್ dl ಮೈನಸ್ 1 ರಿಂದ 2 E ಡಾಟ್ dl ಮಾರ್ಗ 2 ಜೊತೆಗೆ ಪಡೆಯುವುದು ಮತ್ತು ಈಗ ನಾನು ಚಿಹ್ನೆಯನ್ನು ಬದಲಾಯಿಸಲಿದ್ದೇನೆ ನಾನು ಇದನ್ನು ಪ್ಲಸ್ ಮಾಡುತ್ತೇನೆ ಮತ್ತು ಇದನ್ನು 2 ರಿಂದ 1 ಕ್ಕೆ ಬದಲಾಯಿಸುತ್ತೇನೆ ಏಕೆಂದರೆ 1 ರಿಂದ 2 ಕ್ಕೆ ಹೋಗುವುದು ಮೈನಸ್ 2 ರಿಂದ 1ಕ್ಕೆ ಹೋಗುವಂತೆಯೇ ಇರುತ್ತದೆ ಮತ್ತು ಆದ್ದರಿಂದ ಇದು 1 ರಿಂದ 2 ಜೊತೆಗೆ 2 ರಿಂದ 1 ಆಗುತ್ತದೆ ಮತ್ತು ಇದು ಸಂಪೂರ್ಣ ಮಾರ್ಗವಾದ E ಡಾಟ್ dl ಮೇಲೆ ಇಂಟೆಗ್ರಲ್ ಆಗುತ್ತದೆ ಅದು 0 ಆಗಿದೆ ಆದ್ದರಿಂದ ಈ ಸ್ಥಿತಿಯು ಪ್ರತಿಯಾಗಿ ಇದನ್ನು ಸೂಚಿಸುತ್ತದೆ E dlE ds0 12E dlalong path 112E dl 12E dlalong 112E dlalong 2E dl0 ನಾವು 0 ಪ್ರಮಾಣದ ಕರ್ಲ್ ಅನ್ನು ನೋಡಿದ್ದೇವೆ ಅದು ನಾನು ಎರಡು ಪಾಯಿಂಟ್ ಗಳು 1 ಮತ್ತು 2ರ ನಡುವೆ ಪ್ರಯಾಣಿಸಿದರೆ ಇಂಟೆಗ್ರಲ್ ಮಾರ್ಗದಿಂದ ಸ್ವತಂತ್ರವಾಗಿರುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ನಾನು ಎರಡು ಪಾಯಿಂಟ್ ಗಳು 1 ಮತ್ತು 2 ರ ನಡುವೆ E ಡಾಟ್ dl ಮಾರ್ಗದಿಂದ ಸ್ವತಂತ್ರವಾಗಿದೆ ಎಂದು ಬರೆಯಬಹುದು ಮತ್ತು ನಾನು ಇದನ್ನು ನಿರ್ದಿಷ್ಟ ರೀತಿಯಲ್ಲಿ ಬರೆಯಲಿದ್ದೇನೆ E ನ ಸುರುಳಿಯು 0 ಆಗಿದ್ದರೆ ನಾನು ಅದನ್ನು V2V1ಎಂದು ಬರೆಯುತ್ತೇನೆ ಈ V ಗಳು ಏನನ್ನು ಸೂಚಿಸುತ್ತವೆ ಮತ್ತು ಇದನ್ನು ಉತ್ತಮ ರೀತಿಯಲ್ಲಿ ಬರೆಯೋಣ r2ನಲ್ಲಿ V ಪ್ಲಸ್ r1 ನಲ್ಲಿ V dl V2V1 Vr2V ಆದ್ದರಿಂದ ನಾನು ಈ ಎರಡು ಪಾಯಿಂಟ್ 1 ಮತ್ತು 2 ಅನ್ನು ತೆಗೆದುಕೊಂಡಿದ್ದೇನೆ ಮತ್ತು ಈ ಎರಡು ಬಿಂದುಗಳ ನಡುವೆ ನಾನು ಯಾವ ಮಾರ್ಗವನ್ನು ಆರಿಸಿದ್ದೇನೆ ಎಂಬುದರ ಹೊರತಾಗಿಯೂ E ಡಾಟ್ dl ಯಾವಾಗಲೂ ಒಂದೇ ಆಗಿರುತ್ತದೆ ಅದಕ್ಕಾಗಿಯೇ ಈ ಎರಡು ಬಿಂದುಗಳಲ್ಲಿನ ಪ್ರಮಾಣಗಳ ನಡುವಿನ ವ್ಯತ್ಯಾಸದಂತೆ ನಾನು ಇದನ್ನು ಬರೆಯಬಲ್ಲೆ ಇದನ್ನು ಸ್ವಲ್ಪ ವಿಭಿನ್ನವಾಗಿ ಬರೆಯೋಣ ಆದ್ದರಿಂದ r2ನಲ್ಲಿ V r1 ನಲ್ಲಿ V ಯು ಇಂಟೆಗ್ರಲ್ 1 ರಿಂದ 2 ರವರೆಗೆ ಮೈನಸ್ E dl ಗೆ ಸಮಾನವಾಗಿರುತ್ತದೆ ನಾನು ಎಂದು ಬರೆಯುತ್ತೇನೆ ಮೈನಸ್ E ಎಂದರೇನು q 1 ಯುನಿಟ್ ಚಾರ್ಜ್ ಅನ್ನು ಚಲಿಸುವ ವ್ಯಕ್ತಿಯು ಅದನ್ನು ಸಮತೋಲನದಲ್ಲಿಡಲು ಚಾರ್ಜ್ ಮೇಲೆ ಬಲವನ್ನು ಅನ್ವಯಿಸಬೇಕಾಗುತ್ತದೆ ಆದ್ದರಿಂದ ಮೈನಸ್ E ಎಂದರೆ ಚಾರ್ಜ್ ದೊಂದಿಗಿರುವ ವ್ಯಕ್ತಿಯು ಚಾರ್ಜ್ ಅನ್ನು ಸಮತೋಲನದಲ್ಲಿ ಇರಿಸಲು ಅನ್ವಯಿಸಬೇಕಾದ ಶಕ್ತಿ ಮತ್ತು ಡಿಎಲ್ ಪ್ರಯಾಣಿಸಿದ ದೂರ ಆದ್ದರಿಂದ ಇದು dl ಇದು dl ಮತ್ತು ಇಂಟೆಗ್ರಲ್ ಎಂದರೆ ನಾನು ಈ ಎಲ್ಲ ಡಿಎಲ್ ಗಳನ್ನು ಸೇರಿಸುತ್ತಿದ್ದೇನೆ ಇದು ವ್ಯಕ್ತಿಯು ಅನ್ವಯಿಸುವ ಶಕ್ತಿ ಮತ್ತು ನಂತರ ವ್ಯಕ್ತಿಯು ಅದನ್ನು ಚಲಿಸುತ್ತಾನೆ ಆದ್ದರಿಂದ ಇದು ಮಾಡಿದ ಕೆಲಸವನ್ನು ಪ್ರತಿನಿಧಿಸುತ್ತದೆ ನಾನು ವ್ಯತ್ಯಾಸವನ್ನು ಬರೆಯುತ್ತೇನೆ ಇದು ಚಾರ್ಜ್ ಅನ್ನು ಚಲಿಸುವಲ್ಲಿ ಯುನಿಟ್ ಚಾರ್ಜ್ ಅನ್ನು ಚಲಿಸುವಲ್ಲಿ ವ್ಯಕ್ತಿಯು ಮಾಡಿದ ಕೆಲಸವನ್ನು ಪ್ರತಿನಿಧಿಸುತ್ತದೆ ಇದು V ನಾನು ಸಂಭಾವ್ಯತೆ ಅಥವಾ ಪೊಟೆನ್ಶಿಯಲ್ ಎಂದು ಕರೆಯಲಿದ್ದೇನೆ ಆದ್ದರಿಂದ ಪಾಯಿಂಟ್ 2 ಮತ್ತು 1 ರ ನಡುವಿನ ಪೊಟೆನ್ಶಿಯಲ್ ಡಿಫರೆನ್ಸ್ ಎಂದರೆ ಬಾಹ್ಯ ಏಜೆಂಟ್ ಅಥವಾ ವ್ಯಕ್ತಿಯು ಚಾರ್ಜ್ ಅನ್ನು ಸಮತೋಲನದಲ್ಲಿಟ್ಟುಕೊಳ್ಳುವಲ್ಲಿ ಅದನ್ನು ಪಾಯಿಂಟ್ 1 ರಿಂದ 2 ಕ್ಕೆ ಚಲಿಸುವಲ್ಲಿ ಮಾಡಿದ ಕೆಲಸ ಅದನ್ನು ನಾವು ಮತ್ತೆ ಪಡೆದುಕೊಳ್ಳೋಣ ಆದ್ದರಿಂದ ನಾನು ಪಾಯಿಂಟ್ ಗಳಿಗೆ ಹೋಗುತ್ತಿದ್ದರೆ ಮತ್ತು ಒಬ್ಬ ವ್ಯಕ್ತಿಯು ಪಾಯಿಂಟ್ 1 ರಿಂದ ಪಾಯಿಂಟ್ 2 ಗೆ ಚಾರ್ಜ್ ಅನ್ನು ಚಲಿಸಿದರೆ ಇದು ಮೈನಸ್ E ಡಾಟ್ dl ಅನ್ನು 1 ರಿಂದ 2 ರವರೆಗೆ ಕೂಡ ಮಾಡುತ್ತದೆ ಆದ್ದರಿಂದ ಪಾಯಿಂಟ್ 1 ಮತ್ತು 2 ನಡುವಿನ ಪೊಟೆನ್ಶಿಯಲ್ ಡಿಫರೆನ್ಸ್ ನಾನು 2 ರಲ್ಲಿ ಈ ಸಂಭಾವ್ಯತೆಯನ್ನು ಕರೆಯುತ್ತಿದ್ದೇನೆ ಇದು 1ರಲ್ಲಿ ಸಂಭಾವ್ಯವಾಗಿದೆ ಆದ್ದರಿಂದ ಎರಡು ಬಿಂದುಗಳ ನಡುವಿನ ಸ್ಥಾಯೀವಿದ್ಯುತ್ತಿನ ಪೊಟೆನ್ಶಿಯಲ್ ಡಿಫರೆನ್ಸ್ ಎಂದರೆ ವ್ಯಕ್ತಿಯಿಂದ ಯುನಿಟ್ ಚಾರ್ಜ್ ಅನ್ನು ಪಾಯಿಂಟ್ 1 ಅಥವಾ 2 ರಿಂದ ಚಲಿಸುವಲ್ಲಿ ಮಾಡಿದ ಕೆಲಸ ಮತ್ತು ಅದು ಮಾರ್ಗದಿಂದ ಸ್ವತಂತ್ರವಾಗಿದೆ ಮತ್ತು ಅದಕ್ಕಾಗಿಯೇ ನಾನು ಈ ಪೊಟೆನ್ಶಿಯಲ್ ಅನ್ನು ವ್ಯಾಖ್ಯಾನಿಸಬಹುದು ಆದ್ದರಿಂದ ಈಗ ನಾನು ಅರ್ಥಮಾಡಿಕೊಂಡಿದ್ದೇನೆಂದರೆ ಸ್ಥಾಯೀವಿದ್ಯುತ್ತಿನ ಸಂಭಾವ್ಯತೆಯು ವಿದ್ಯುತ್ ಕ್ಷೇತ್ರದಿಂದಲ್ಲ ಆದರೆ ಬಾಹ್ಯ ಏಜೆಂಟ್ ಅಥವಾ ಬಾಹ್ಯದಿಂದ ಮಾಡಿದ ಕೆಲಸಕ್ಕೆ ಸಮಾನವಾಗಿರುತ್ತದೆ ಪಾಯಿಂಟ್ 1 ರಿಂದ 2 ರವರೆಗೆ ವಿದ್ಯುತ್ ಕ್ಷೇತ್ರದಲ್ಲಿ ಯುನಿಟ್ ಚಾರ್ಜ್ ಅನ್ನು ಚಲಿಸುವ ಏಜೆಂಟ್ ಇದನ್ನು ಬರೆಯೋಣ ಗಮನಿಸಿ ನಾನು ಈ ಎರಡಕ್ಕೂ ಸ್ಥಿರವನ್ನು ಸೇರಿಸಿದರೂ ವ್ಯತ್ಯಾಸವು ಒಂದೇ ಆಗಿರುತ್ತದೆ ಮತ್ತು ಆದ್ದರಿಂದ ಪೊಟೆನ್ಶಿಯಲ್ ಅನ್ನು ಸ್ಥಿರವಾಗಿ ಮಾತ್ರ ವ್ಯಾಖ್ಯಾನಿಸಲಾಗುತ್ತದೆ ಏಕೆಂದರೆ ಮಾಡಿದ ಕೆಲಸ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಭೌತಿಕ ಪ್ರಮಾಣವಾಗಿದೆ ಆದ್ದರಿಂದ ಸಂಭಾವ್ಯತೆಗೆ ಸ್ಥಿರವನ್ನು ಸೇರಿಸುವುದರಿಂದ ವ್ಯತ್ಯಾಸವಾಗುವುದಿಲ್ಲ ಮತ್ತು ಇದರಿಂದಾಗಿ ಸ್ಥಾಯೀವಿದ್ಯುತ್ತಿನ ಪೊಟೆನ್ಶಿಯಲ್ ಅನ್ನು ಅದರವರೆಗೆ ವ್ಯಾಖ್ಯಾನಿಸಲಾಗುತ್ತದೆ ಇದರರ್ಥ ಸ್ಥಿರ ಇದರರ್ಥ ನಾನು ಅದರಲ್ಲಿ ಯಾವುದೇ ಸ್ಥಿರವನ್ನು ಸೇರಿಸಬಹುದು ಅಥವಾ ಕಳೆಯಬಹುದು ಮತ್ತು ಭೌತಿಕ ಪ್ರಮಾಣದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ನಾವು ನೋಡಿದ ಸಂಗತಿಯೆಂದರೆ ವಿದ್ಯುತ್ ಕ್ಷೇತ್ರದ ಕೆಲಸಕ್ಕೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನು ನಾವು ಸಂಬಂಧಿಸಿದ್ದೇವೆ ವಿಲೋಮ ಸಂಬಂಧದ ಬಗ್ಗೆ ಹೇಗೆ ಸಂಭಾವ್ಯತೆಯ ದೃಷ್ಟಿಯಿಂದ ನಾನು E ಅನ್ನು ಹೇಗೆ ವ್ಯಕ್ತಪಡಿಸುವುದು ನೀವು ಈಗಾಗಲೇ ಆ ಅರ್ಥವನ್ನು ನೋಡಬಹುದು ಡೆಲ್ಟಾ V ಇಂಟೆಗ್ರಲ್ ಆಗಿದೆ ಇದು ಒಂದು ರೀತಿಯ ಡಿರೈವೇಟಿವ್ ಆಗಿರಬೇಕು ಮತ್ತು ಇದು ಗ್ರೇಡಿಯಂಟ್ ಕಲ್ಪನೆಯನ್ನು ಪರಿಚಯಿಸುತ್ತದೆ ಆದ್ದರಿಂದ ಅದಕ್ಕಾಗಿ ನಾವು ಹತ್ತಿರದ ಎರಡು ಪಾಯಿಂಟ್ ಗಳನ್ನು ತೆಗೆದುಕೊಳ್ಳೋಣ ಪಾಯಿಂಟ್ 1 ಇದು x y z ಮತ್ತು ಪಾಯಿಂಟ್ 2 ಅದು x ಪ್ಲಸ್ ಡೆಲ್ಟಾ x y ಪ್ಲಸ್ ಡೆಲ್ಟಾy z ಪ್ಲಸ್ ಡೆಲ್ಟಾzನಲ್ಲಿರುತ್ತದೆ ನಂತರ V2V1ಮೌಲ್ಯವು 1 ರಲ್ಲಿ VxxyyzzVಆಗಿರುತ್ತದೆ ಮತ್ತು ಪೊಟೆನ್ಶಿಯಲ್ ರೈವೇಟಿವ್ ಗಳ ವ್ಯಾಖ್ಯಾನದಿಂದ ಇದು ಮೈನಸ್ ಪಾರ್ಷಿಯಲ್ V ಪಾರ್ಷಿಯಲ್ x ಗೆ ಸಂಬಂಧಿಸಿದಂತೆ ಡೆಲ್ಟಾx ಮೈನಸ್ ಪಾರ್ಷಿಯಲ್ V ಓವರ್ ಪಾರ್ಷಿಯಲ್ y ಡೆಲ್ಟಾ y ಮೈನಸ್ ಪಾರ್ಷಿಯಲ್ V ಓವರ್ ರ್ಪಾರ್ಷಿಯಲ್ z ಡೆಲ್ಟಾ z ಗೆ ಸಮಾನವಾಗಿರುತ್ತದೆ V E dl Ein terms of potential V2V1 VxxyyzzV1 ∂V∂xx ∂V∂yy ∂V∂zz ಆದ್ದರಿಂದ 1 ಮತ್ತು 2 ಬಿಂದುಗಳ ನಡುವೆ x y z x ಪ್ಲಸ್ ಡೆಲ್ಟಾ x y ಪ್ಲಸ್ ಡೆಲ್ಟಾ y z ಪ್ಲಸ್ ಡೆಲ್ಟಾ z ನಾವು V V ಎಂಬುದು ಮೈನಸ್ ಪಾರ್ಷಿಯಲ್ V ಬೈ ಪಾರ್ಷಿಯಲ್ x ಡೆಲ್ಟಾ x ಮೈನಸ್ ಪಾರ್ಷಿಯಲ್ V ಬೈ ಪಾರ್ಷಿಯಲ್ y ಡೆಲ್ಟಾ y ಮೈನಸ್ ಪಾರ್ಷಿಯಲ್ V ಬೈ ಪಾರ್ಷಿಯಲ್ z ಡೆಲ್ಟಾz ಮತ್ತು ಇದು E ಗೆ ಸಮಾನವಾಗಿರುತ್ತದೆ ಎಂದು ನೋಡಿದ್ದೇವೆ ನಾವು ಈಗ x y z ಡಾಟ್ dl ನಲ್ಲಿ ಹೇಳೋಣ ಅದು x ದಿಕ್ಕಿನಲ್ಲಿ ಡೆಲ್ಟಾ x ಜೊತೆಗೆ y ದಿಕ್ಕಿನಲ್ಲಿ ಡೆಲ್ಟಾ y ಜೊತೆಗೆ z ದಿಕ್ಕಿನಲ್ಲಿ ಡೆಲ್ಟಾ z ಮತ್ತು ಇದು ExxEyyEzz ಗೆ ಸಮಾನವಾಗಿರುತ್ತದೆ ನಾನು ಡೆಲ್ಟಾ x ಅನ್ನು 0 ಕ್ಕೆ ಸಮನಾಗಿಸಬಹುದು ಡೆಲ್ಟಾ y 0 ಗೆ ಸಮನಾಗಿರುತ್ತದೆ ಡೆಲ್ಟಾ z 0 ಗೆ ಸಮನಾಗಿರುತ್ತದೆ ಅಥವಾ ಯಾವುದೇ ಸಂಯೋಜನೆಯನ್ನು ತೆಗೆದುಕೊಳ್ಳಬಹುದು ಮತ್ತು ಅನೇಕ ಅನಿಯಂತ್ರಿತ ಸಂಯೋಜನೆ ಸಾಧ್ಯತೆಯಿಂದ ಮತ್ತು ಇದು ತಕ್ಷಣವೇ Exಎನ್ನುವುದು x ಗೆ ಸಂಬಂಧಿಸಿದಂತೆ V ನ ಮೈನಸ್ ಪಾರ್ಷಿಯಲ್ ಡಿರೈವೇಟಿವ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ಸೂಚಿಸುತ್ತದೆ Ey ಎಂಬುದು y ಗೆ ಸಂಬಂಧಿಸಿದಂತೆ V ನ ಮೈನಸ್ ಪಾರ್ಷಿಯಲ್ ಡಿರೈವೇಟಿವ್ ಮತ್ತು ವಿದ್ಯುತ್ ಕ್ಷೇತ್ರದ z ಘಟಕ Ez ಎಂಬುದು z ಗೆ ಸಂಬಂಧಿಸಿದಂತೆ V ನ ಮೈನಸ್ ಪಾರ್ಷಿಯಲ್ ಡಿರೈವೇಟಿವ್ V2V1 VxxyyzzV1 ∂V∂xx ∂V∂yy ∂V∂zz ExxEyyEzz Ex ∂V∂xEy ∂V∂yEz ∂V∂z ಮತ್ತು ಡೆಲ್ಟಾ V ಇದು E ಡಾಟ್ ಡೆಲ್ಟಾ ಎಲ್ ಅಥವಾ E ಡಾಟ್ xxyyzz ಇದು ಮೈನಸ್ ಪಾರ್ಷಿಯಲ್ V ಓವರ್ ಪಾರ್ಷಿಯಲ್ x ಡೆಲ್ಟಾ x ಮೈನಸ್ ಪಾರ್ಷಿಯಲ್ V ಓವರ್ ಪಾರ್ಷಿಯಲ್ y ಡೆಲ್ಟಾ y ಮೈನಸ್ ಪಾರ್ಷಿಯಲ್ V ಓವರ್ ಪಾರ್ಷಿಯಲ್ z ಡೆಲ್ಟಾz ಗೆ ಸಮನಾಗಿರುತ್ತದೆ ನಾನು ಇಲ್ಲಿ ಮೈನಸ್ ಚಿಹ್ನೆಯನ್ನು ಬರೆಯಬೇಕು ಏಕೆಂದರೆ ಇದು V V ನಾನು ಇದನ್ನು ಸಾಂಕೇತಿಕವಾಗಿ V ಡಾಟ್ ಡೆಲ್ಟಾ ಎಲ್ ನ ಮೈನಸ್ ಗ್ರೇಡಿಯಂಟ್ ಎಂದು ಬರೆಯಲಿದ್ದೇನೆ ಅಲ್ಲಿ ಡೆಲ್ಟಾ ಎಲ್ x ದಿಕ್ಕಿನಲ್ಲಿ x y ದಿಕ್ಕಿನಲ್ಲಿ Δyz ದಿಕ್ಕಿನಲ್ಲಿ z ಗೆ ಸಮನಾಗಿರುತ್ತದೆ ಮತ್ತು ಗ್ರೇಡಿಯಂಟ್ ನಾನು ಇದನ್ನು x ಪಾರ್ಷಿಯಲ್ x ಪ್ಲಸ್ y ಪಾರ್ಷಿಯಲ್ y ಪ್ಲಸ್ z ಪಾರ್ಷಿಯಲ್ zಎಂದು ಬರೆಯಲಿದ್ದೇನೆ ಮತ್ತು ಇದು ನನಗೆ ವಿದ್ಯುತ್ ಕ್ಷೇತ್ರ E ಅನ್ನು ನೀಡುತ್ತದೆ ಇದು V ಯ ಮೈನಸ್ ಗ್ರೇಡಿಯಂಟ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಇದು ನಾವು ಮೊದಲು ಕಲಿತಿರುವುದರ ವಿಲೋಮ ಸಂಬಂಧ ಮುಂದಿನ ಉಪನ್ಯಾಸದಲ್ಲಿ ಗ್ರೇಡಿಯಂಟ್ ಆಪರೇಟರ್ ಬಗ್ಗೆ ಮತ್ತು Vಹಾಗೂ E ಜ್ಯಾಮಿತೀಯವಾಗಿ ಹೇಗೆ ಸಂಬಂಧಿಸಿದೆ ಎಂಬುದರ ಕುರಿತು ನಾವು ಕೆಲವು ವಿಷಯಗಳನ್ನು ಕಲಿಯಲಿದ್ದೇವೆ VE